ಪ್ರತಾಪ್ ಹರಿಡೋಸ್ ಹಲೋ ಆದ್ದರಿಂದ ಇಂದು ನಾವು ನಮ್ಮೊಂದಿಗೆ ಪ್ರೊಫೆಸರ್ ರವೀಂದ್ರ ಗೆಟ್ಟು ಇದ್ದಾರೆ ಅವರು ಮದ್ರಾಸ್ ಐಐಟಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇಲಾಖೆಯ ಪ್ರಾಧ್ಯಾಪಕರಾಗಿದ್ದಾರೆ ಅಮೆರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಇವಾನ್ಸ್ಟನ್ ನ ವಾಯುವ್ಯ ವಿಶ್ವವಿದ್ಯಾನಿಲಯದಿಂದ ಅವರು ಪಿಎಚ್ಡಿ ಹೊಂದಿದ್ದಾರೆ ಮತ್ತು ಅವರು ಕಾಂಕ್ರೀಟ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ಮದ್ರಾಸ್ ಐಐಟಿಯಲ್ಲಿ ಇಂಡಸ್ಟ್ರಿಯಲ್ ಕನ್ಸಲ್ಟೆನ್ಸಿ ಮತ್ತು ಪ್ರಾಯೋಜಿತ ಸಂಶೋಧನಾ ಸಂಸ್ಥೆಯ ಡೀನ್ ಆಗಿದ್ದಾರೆ ಆದ್ದರಿಂದ ಅವರು ಹಲವಾರು ನಿಧಿಯ ಏಜೆನ್ಸಿಗಳು ವಿವಿಧ ಪ್ರಾಯೋಜಕ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ನಿಮ್ಮೊಂದಿಗೆ ಕೆಲಸ ಮಾಡುತ್ತಿರುವ ಅನುಭವವನ್ನು ಅವರು ನೀಡುತ್ತಿದ್ದಾರೆ ಇಂಥವುಗಳಲ್ಲಿ ಇಡೀ ರೀತಿಯ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಯುವ ಚಟುವಟಿಕೆಗಳು ನಿಮಗೆ ತಿಳಿದಿರುತ್ತವೆ ಮತ್ತು ನಿಸ್ಸಂಶಯವಾಗಿ ಸಿವಿಲ್ ಎಂಜಿನಿಯರಿಂಗ್ ಸಂಬಂಧಿಸಿದಂತೆ ಆದ್ದರಿಂದ ಮೊದಲ ಸ್ವಾಗತ ರವೀಂದ್ರ ಗೆಟ್ಟು ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಈ ಸಂದರ್ಶನಕ್ಕೆ ಸಿವಿಲ್ ಇಂಜಿನಿಯರಿಂಗ್ನೊಂದಿಗೆ ನಾವು ಪ್ರಾರಂಭಿಸಲು ಇಷ್ಟಪಡುತ್ತೇವೆ ಇದರ ಅರ್ಥ ನಾವು ಬಹಳ ಸಮಯದವರೆಗೆ ಇದ್ದೇವೆ ಮತ್ತು ನಾನು ಮನಸ್ಸಿನಲ್ಲಿ ಯೋಚಿಸಿದಲ್ಲೆಲ್ಲಾ ಇಲ್ಲಿಗೆ ಬಂದ ಮೊದಲ ಜನರು ಸಿವಿಲ್ ಎಂಜಿನಿಯರ್ಗಳು ಏಕೆಂದರೆ ರಸ್ತೆ ಅಲ್ಲಿ ಈಗಾಗಲೇ ಇದೆ ಮತ್ತು ಕಟ್ಟಡವು ಈಗಾಗಲೇ ಇದೆ ಹಾಗಾಗಿ ಜನರು ಸಂಶೋಧನೆ ಮಾಡುತ್ತಿರುವ ಸಿವಿಲ್ ಇಂಜಿನಿಯರಿಂಗ್ನ ಸಾಂಪ್ರದಾಯಿಕ ಪ್ರದೇಶಗಳು ಯಾವುವು ಆದರೆ ಸಂಶೋಧನೆಯ ಕ್ಷೇತ್ರಗಳಲ್ಲಿ ಬಹಳ ಸಮಯದವರೆಗೆ ಇದ್ದವು ಪ್ರೊಫೆಸರ್ ರವೀಂದ್ರ ಗೆಟ್ಟು ಸರಿ ಮೊದಲನೆಯದು ನನಗೆ ಇಲ್ಲಿ ಹೊಂಧಿಸಿದಕ್ಕೆ ಧನ್ಯವಾದಗಳು ಜನರು ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಆಸಕ್ತರಾಗಿರುತ್ತಾರೆ ಒಳ್ಳೆಯದು ಬಹಳಷ್ಟು ಸಮಯ ಜನರು ಸಿವಿಲ್ ಎಂಜಿನಿಯರಿಂಗ್ ಅನ್ನು ಲಘುವಾಗಿ ತೆಗೆದುಕೊಂಡಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಯಾವುದೇ ಸಂಶೋಧನೆ ನಡೆಯುತ್ತಿಲ್ಲ ಎಂದು ಅವರು ಯೋಚಿಸುತ್ತಾರೆ ಸರಿ ನಮ್ಮ ಇಲಾಖೆಯ ಬಹುತೇಕ ಸ್ಥಳಗಳಲ್ಲಿ ನಾವು ಸಿವಿಲ್ ಇಂಜಿನಿಯರಿಂಗ್ನ 4 ಅಥವಾ 5 ಪ್ರಮುಖ ಪ್ರದೇಶಗಳನ್ನು ಹೇಳುತ್ತೇವೆ ಕಟ್ಟಡ ಸೇತುವೆಗಳು ಮುಂತಾದ ಸೌಲಭ್ಯಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರಚಿಸುವ ರಚನಾತ್ಮಕ ಎಂಜಿನಿಯರಿಂಗ್ ತದನಂತರ ನಾವು ಫೌಂಡೇಶನ್ನೊಂದಿಗೆ ವ್ಯವಹರಿಸುವ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅನ್ನು ಹೊಂದಿದ್ದೇವೆ ಈ ರಚನೆಗಳು ಹೇಗೆ ನಿರ್ಮಾಣಗೊಂಡಿವೆ ಮಣ್ಣುಗಳ ಯಂತ್ರಶಾಸ್ತ್ರ ಮತ್ತು ಅಡಿಪಾಯ ಹೇಗೆ ಸುರಕ್ಷಿತವಾಗಿರಬೇಕು ನಂತರ ನಾವು ಪರಿಸರೀಯ ಎಂಜಿನೀಯರಿಂಗ್ ಅನ್ನು ಹೊಂದಿದ್ದೇವೆ ಇದು ಜನರು ಮತ್ತು ನಿರ್ಮಿತ ಸೌಲಭ್ಯಗಳು ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಪರಿಸರದೊಂದಿಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ವ್ಯವಹರಿಸುತ್ತದೆ ನಾವು ಜಲ ಸಂಪನ್ಮೂಲಗಳನ್ನು ಹೊಂದಿದ್ದೇವೆ ಅಥವಾ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಎಂದೂ ಕರೆಯಬಹುದು ಇದು ಕಾಲುವೆಗಳು ಅಣೆಕಟ್ಟುಗಳು ಮತ್ತು ನೀರು ಸರಬರಾಜು ಸೌಲಭ್ಯಗಳು ಮತ್ತು ಚರಂಡಿ ಜಾಲಗಳು ಮತ್ತು ನೈರ್ಮಲ್ಯ ಜಾಲಗಳನ್ನು ಹೇಳುತ್ತದೆ ನಂತರ ನಾವು ಸಾರಿಗೆ ಎಂಜಿನಿಯರಿಂಗ್ ಅನ್ನು ಹೊಂದಿದ್ದೇವೆ ನಮ್ಮ ದೇಶದ ಯಾವುದೇ ರಸ್ತೆ ಅಥವಾ ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ಬಳಸಿದ ಯಾರಾದರೂ ಸಂಕೀರ್ಣತೆ ಮತ್ತು ತೊಡಕುಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ವಿವಿಧ ವ್ಯವಸ್ಥೆಗಳ ಸಂಚಾರವನ್ನು ಉತ್ತಮಗೊಳಿಸುವುದು ಹೇಗೆ ಎಂಬುದರ ಕುರಿತು ಅವರು ವ್ಯವಹರಿಸುತ್ತಾರೆ ಮತ್ತು ಯೋಜನೆ ಹೇಗೆ ಮಾಡಬೇಕೆಂಬುದನ್ನು ನೋಡಲು ಅವರು ಭವಿಷ್ಯವನ್ನು ನೋಡುತ್ತಾರೆ ನಂತರ ನಮಗೆ ನಮ್ಮಂತಹ ಒಂದು ಗುಂಪು ಇದೆ ಅಲ್ಲಿ ನಾನು ನಿರ್ಮಾಣ ನಿರ್ವಹಣೆ ಮತ್ತು ಯೋಜನೆಗಳ ನಿರ್ವಹಣೆಯೊಂದಿಗೆ ವ್ಯವಹರಿಸುವಾಗ ಮತ್ತು ಅವುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುರಕ್ಷಿತವಾಗಿ ವೆಚ್ಚದಾಯಕವಾಗಿಸಲು ಮತ್ತು ಸಮಯಕ್ಕೆ ವಿತರಿಸುವುದಕ್ಕೆ ಬಂದಿದ್ದೇವೆ ನಾವು ವಸ್ತುಗಳನ್ನು ವಸ್ತು ತಂತ್ರಜ್ಞಾನಗಳನ್ನು ಸಹ ನಿಭಾಯಿಸುತ್ತೇವೆ ಮತ್ತು ವಿಶೇಷವಾಗಿ ನಾನು ಏನು ಮಾಡುತ್ತಿದ್ದೇನೆ ನಾನು ಕಾಂಕ್ರೀಟ್ ಮತ್ತು ಇತರ ನಿರ್ಮಾಣ ವಸ್ತುಗಳ ಮೇಲೆ ಕೆಲಸ ಮಾಡುತ್ತಿದ್ದೇನೆ ನಂತರ ನಮ್ಮ ಕಟ್ಟಡಗಳು ಹೆಚ್ಚು ಆರಾಮದಾಯಕ ಗಾಳಿ ಉಷ್ಣ ಸೌಕರ್ಯ ಮತ್ತು ಬೆಳಕು ಎಂದು ಖಚಿತಪಡಿಸಿಕೊಳ್ಳಲು ಇಷ್ಟಪಡುವ ಭೌತಶಾಸ್ತ್ರವನ್ನು ನಿರ್ಮಿಸುವ ಗುಂಪನ್ನೂ ನಾವು ಹೊಂದಿದ್ದೇವೆ ಆದ್ದರಿಂದ ಇವುಗಳು ವಿವಿಧ ಅಂಶಗಳಾಗಿವೆ ಆದ್ದರಿಂದ ಈ ಪ್ರದೇಶಗಳಲ್ಲಿ ಪ್ರತಿಯೊಂದರಲ್ಲೂ ಬಹಳಷ್ಟು ಸಂಶೋಧನೆಗಳು ನಡೆಯುತ್ತವೆ ಹಾಗಾಗಿ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಸಂಶೋಧನೆ ಮಾಡಲು ಆಸಕ್ತಿ ಹೊಂದಿರುವ ಯಾರೊಬ್ಬರಿಗೂ ಸೂಕ್ತವಾದ ಪ್ರದೇಶವನ್ನು ಹುಡುಕಬಹುದು ಎಂದು ನನಗೆ ಖಚಿತವಾಗಿದೆ ಪ್ರತಾಪ್ ಹರಿಡೋಸ್ ನೀವು ಹೇಳುತ್ತಿರುವ ಈ ಶ್ರೇಣಿಯ ಚಟುವಟಿಕೆಗಳಲ್ಲಿ ಇತ್ತೀಚಿನ 10 ವರ್ಷಗಳಲ್ಲಿ 15 ವರ್ಷಗಳಲ್ಲಿ ಹೇಳಲು ಅವಕಾಶ ಮಾಡಿಕೊಟ್ಟಿರುವ ಜನರು ಇತ್ತೀಚೆಗೆ ಬಂದಂತಹ ವಿಷಯವೆಂದರೆ ಹೆಚ್ಚು ಸಮಯದ ಸಮಯ ರವೀಂದ್ರ ಗೆಟ್ಟು ಸರಿ ನಿಮ್ಮಂತಹ ಸಿವಿಲ್ ಇಂಜಿನಿಯರಿಂಗ್ ಸಂಶೋಧನೆ ಸುತ್ತಲೂ ಇರುವಂತಹ ಪರಿಚಯದಲ್ಲಿ ಹೇಳಿದೆ ಬಹಳಷ್ಟು ಹೊಸ ವಿಷಯಗಳು ಬರುತ್ತಿವೆ ನಾನು ವಸ್ತುಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದ್ದರಿಂದ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ಹೊಸ ವಸ್ತುಗಳು ಬರುತ್ತಿದೆ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಪಾಲಿಮರ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ ಸಾಂಪ್ರದಾಯಿಕವಾಗಿ ಕಲ್ಲಿನ ಮತ್ತು ಇಟ್ಟಿಗೆ ಮತ್ತು ಸಿಮೆಂಟ್ ಮೋಟಾರು ಮತ್ತು ಇನ್ನಿತರ ಸಿವಿಲ್ ಎಂಜಿನೀಯರಿಂಗ್ ಸಾಮಗ್ರಿಗಳು ಹಾಗಾಗಿ ಪಾಲಿಮರ್ಗಳು ತುಂಬಾ ದೊಡ್ಡದಾಗಿವೆ ನಂತರ ಇತರ ತಂತ್ರಜ್ಞಾನಗಳು ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನವು ಬಹಳಷ್ಟು ಪರಿಣಾಮ ಬೀರುತ್ತದೆ ನಾವು ಹೇಗೆ ರೂಪಿಸುತ್ತೇವೆ ಮತ್ತು ಸಂಚಾರ ಹರಿವಿನಿಂದ ಹೊರಬರುವ ಯಾವುದೇ ರಚನೆಯು ಹೇಗೆ ರಚನೆಯಾಗುತ್ತದೆ ಮತ್ತು ರಚನೆಯ ಮೇಲೆ ಪರಿಸರದ ಪರಸ್ಪರ ಕ್ರಿಯೆಗಳು ಹೇಗೆ ಎಂಬುದನ್ನು ನಾವು ಊಹಿಸುತ್ತೇವೆ ಪರಿಸರೀಯ ಎಂಜಿನಿಯರಿಂಗ್ ಇದೀಗ ಬಹಳ ದೊಡ್ಡದಾಗಿದೆ ನಾನು ಹೇಳುವ ಪರಿಸರೀಯ ಇಂಜಿನಿಯರಿಂಗ್ನಲ್ಲಿನ ಈ ಉತ್ಕರ್ಷವು ಇತರ ದೇಶಗಳಲ್ಲಿ ಹಿಂದೆಯೇ ಆರಂಭಗೊಂಡಿದೆ ಎಂದು ಹೇಳಬಹುದು ಭಾರತದಲ್ಲಿ ಹೆಚ್ಚು ನಂತರ ಇರಬಹುದು ಆದರೆ ಕಳೆದ ದಶಕದಲ್ಲಿ ನಾವು ಸಿವಿಲ್ ಎಂಜಿನಿಯರಿಂಗ್ ಕ್ಷೇತ್ರದೊಳಗೆ ಪರಿಸರ ಎಂಜಿನಿಯರಿಂಗ್ನಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ನೋಡಿದ್ದೇವೆ ಆದ್ದರಿಂದ ನೀರಿನ ಸರಬರಾಜು ಎಷ್ಟು ಸುರಕ್ಷಿತವಾಗಿಸುತ್ತದೆ ಮತ್ತು ನಾವು ಉತ್ಪಾದಿಸುವ ತ್ಯಾಜ್ಯವನ್ನು ಉತ್ತಮ ಸ್ಥಿತಿಯಲ್ಲಿರಿಸಿಕೊಳ್ಳುವುದು ಮತ್ತು ಸುರಕ್ಷಿತ ಸ್ಥಿತಿಯಲ್ಲಿ ವಿಲೇವಾರಿ ಮಾಡುವುದು ಹೇಗೆ ಎಂಬುದರ ಕುರಿತು ಬಹಳಷ್ಟು ಅಧ್ಯಯನಗಳಿವೆ ರವೀಂದ್ರ ಗೆಟ್ಟು ಆದ್ದರಿಂದ ಬಹಳಷ್ಟು ವಿಷಯಗಳು ಬರುತ್ತಿವೆ ಪ್ರತಾಪ್ ಹರಿಡೋಸ್ ವಿದ್ಯಾರ್ಥಿಗಳು ತಮ್ಮ ಪದವಿಗಾಗಿ ನಿಮ್ಮ ವಿಭಾಗಕ್ಕೆ ಬಂದಾಗ ಆದ್ದರಿಂದ ಅವುಗಳು ಸಾಮಾನ್ಯವಾಗಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿರುವ ಪದವಿಯಡಿಯಲ್ಲಿ ನಿಮಗೆ ತಿಳಿದಿರುತ್ತದೆ ಮತ್ತು ಅವರು ಬರುತ್ತಾರೆ ಹೆಚ್ಚಿನವುಗಳನ್ನು ನೀವು ಇತರ ಹಿನ್ನೆಲೆಗಳಿಂದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಒಂದು ಕೋರ್ಸ್ ಸಂಬಂಧಿತ ಪರಿಸರ ಮತ್ತು ಸಂಶೋಧನಾ ಪರಿಸರದಲ್ಲಿ ನೆಲೆಗೊಳ್ಳುವಲ್ಲಿ ಅವರು ಎದುರಿಸುತ್ತಿರುವ ಕೆಲವು ಸಾಮಾನ್ಯ ಸಮಸ್ಯೆಗಳೆಂದರೆ ಅವರು ಹಂತ ಹಂತದ ಸಮಯದಲ್ಲಿ ಏನು ಮಾಡಬಹುದು ಎಂದು ಅಥವಾ ನಿಮಗೆ ತಿಳಿದಿರುವಂತಹ ಸಂಶೋಧನಾ ಚಟುವಟಿಕೆಗಳನ್ನು ಅವರು ಬಗೆಹರಿಸಬಹುದು ಮುಂದುವರಿದ ಸಿವಿಲ್ ಎಂಜಿನಿಯರಿಂಗ್ ಇಲಾಖೆಯಲ್ಲಿ ಅವರು ಎದುರಿಸುತ್ತಿರುವ ಈ ನಿರ್ದಿಷ್ಟ ಸಮಸ್ಯೆಗಳಿವೆ ರವೀಂದ್ರ ಗೆಟ್ಟು ಚೆನ್ನಾಗಿ ಅವರು ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಆಗಾಗ್ಗೆ ಬರುವ ಒಂದು ವಿಷಯ ಅವರು ಸ್ನಾತಕೋತ್ತರ ಪದವಿಗಳಲ್ಲಿ ಅಥವಾ ಕೆಲವು ಬಾರಿ ಮಾಸ್ಟರ್ಸ್ನಲ್ಲಿ ಅಧ್ಯಯನ ಮಾಡಿದ ವಿಧಾನವಾಗಿದೆ ಸಂಶೋಧನೆಯು ಹೇಗೆ ಮಾಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಎನ್ನುವುದು ನಿಜವಾಗಿಯೂ ಸೂಕ್ತವಲ್ಲ ಉದಾಹರಣೆಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಧ್ಯಯನ ಮಾಡಿದ್ದಾರೆ ತದನಂತರ ನಾವು ಕಂಡುಕೊಳ್ಳಲು ಹೊಸ ಸಂದರ್ಭಗಳನ್ನು ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ ಅಥವಾ ನಾವು ಅವುಗಳನ್ನು ಸಂಶೋಧನೆ ಮಾಡಲು ಹೋಗುವಾಗ ಅವರು ನಿರೀಕ್ಷಿಸುತ್ತಾರೆ ಅಥವಾ ಅವುಗಳು ಒಂದು ಹಂತಗಳ ಸರಣಿ ಎಂದು ಭಾವಿಸುವಂತೆ ತೋರುತ್ತದೆ ಅಲ್ಲಿ ಮಾರ್ಗದರ್ಶಿ ಇದನ್ನು ಮರಳಿ ಮಾಡಲು ಹೇಳುತ್ತಾರೆ ಆದರೆ ನಾವು ಕಂಡುಕೊಳ್ಳುವ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಅವುಗಳನ್ನು ನಿರೀಕ್ಷಿಸಿದಾಗ ಕೊರತೆಯಿರುವುದನ್ನು ಹೇಳಲಾಗುತ್ತದೆ ಮತ್ತು ಅವರು ಅಧ್ಯಯನ ಮಾಡುವಾಗ ಕೆಲವು ನಿರ್ದಿಷ್ಟ ಉತ್ತರಗಳನ್ನು ಅಧ್ಯಯನ ಮಾಡಲು ಹೇಳಲಾಗುತ್ತದೆ ಕೆಲವು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅವುಗಳು ಪರಿಶೀಲಿಸಲ್ಪಡುತ್ತವೆ ಎನ್ನುವುದನ್ನು ಮತ್ತೆ ನೋಡುತ್ತಾರೆ ಆದ್ದರಿಂದ ನಾವು ಕೆಲವೊಮ್ಮೆ ವಿಶ್ಲೇಷಣೆ ಅಥವಾ ಹೊಸ ರೀತಿಯ ಪ್ರಶ್ನೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಸ ರೀತಿಯ ಸಮಸ್ಯೆಗಳಿಲ್ಲ ಎಂದು ಕಂಡುಹಿಡಿಯುತ್ತೇವೆ ಆದ್ದರಿಂದ ಮೊದಲ ಹಂತದ ಉತ್ತಮ ಭಾಗವನ್ನು ನಾವು ಈ ಹಂತಕ್ಕೆ ತಕ್ಕಂತೆ ಈ ಮಟ್ಟಕ್ಕೆ ತರುತ್ತೇವೆಂದು ಹೇಳುತ್ತೇವೆ ಮತ್ತು ಪಿಎಚ್ಡಿ ಅಥವಾ ಅವರ ಮಾಸ್ಟರ್ಸ್ ಅನ್ನು ನಾವು ಉತ್ತಮ ಸಂಶೋಧನೆಯಲ್ಲಿ ನಿರೀಕ್ಷಿಸುವ ಸಾಮರ್ಥ್ಯದೊಂದಿಗೆ ಹೊರಬರಬೇಕೆಂದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೇಳುತ್ತೇವೆ ಪ್ರತಾಪ್ ಹರಿಡೋಸ್ ಸರಿ ಸಾಮಾನ್ಯವಾಗಿ ಅವರು ತಮ್ಮ ಸಂಶೋಧನಾ ಚಟುವಟಿಕೆಯಲ್ಲಿ ಯಶಸ್ಸನ್ನು ಅಳೆಯಲು ಸರಿಯಾದ ಮಾರ್ಗವೆಂದು ಭಾವಿಸುವ ಇತರ ವಿಧಾನಗಳಲ್ಲಿ ಪದವಿಯನ್ನು ಸಂಸ್ಥೆಯಿಂದ ಹೊರಗುಳಿದು ಅವರು ವಿಷಯಗಳಲ್ಲಿ ಡಿಗ್ರಿ ಪಡೆಯುತ್ತಿದ್ದಾರೆ ಆದ್ದರಿಂದ ಅವರು ಸ್ವಲ್ಪ ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ನೀವು ನೋಡುತ್ತಿರುವ ಯಾವುದಾದರೂ ಸೂಟ್ ಇದೆಯೇ ಮತ್ತು ಈ ವ್ಯಕ್ತಿ ಯಶಸ್ವಿ ಸಂಶೋಧಕ ಎಂದು ನೀವು ಹೇಗೆ ಹೇಳುತ್ತೀರಿ ರವೀಂದ್ರ ಗೆಟ್ಟು ಸರಿ ಸಂಶೋಧಕನು ಹೇಳುವ ಪ್ರಕಾರ ಐಐಟಿಯಲ್ಲಿ ಪಿಹೆಚ್ಡಿ ವಿದ್ಯಾರ್ಥಿಗಳು ಆ ವ್ಯಕ್ತಿಗೆ ವಿಶ್ಲೇಷಣೆ ಮತ್ತು ನಿರ್ಧರಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವರ ಫಲಿತಾಂಶಗಳು ಅಥವಾ ಸಂಶೋಧನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತಲುಪಲು ಅವರು ಉತ್ತಮ ಸಂಶೋಧಕರು ಎಂದು ನಾನು ಭಾವಿಸುತ್ತೇನೆ ರವೀಂದ್ರ ಗೆಟ್ಟು ಪುಡಿಂಗ್ ಪುರಾವೆಯು ಅವರು ಪದವಿ ಮತ್ತು ಹೊರಹೋಗುವ ಸಮಯದಲ್ಲಿ ಹೊಂದಿದೆ ಮತ್ತು ವೃತ್ತಿಜೀವನವನ್ನು ಅನುಸರಿಸುತ್ತಿದ್ದರೆ ಅವರು 5 10 ವರ್ಷಗಳಲ್ಲಿ ಭಾರತದಲ್ಲಿ ಉನ್ನತ ಸಂಶೋಧನೆಗಳಲ್ಲಿ ಒಂದಾಗಬೇಕು ಎಂದು ನಾವು ನಿರೀಕ್ಷಿಸಬಹುದು ಮತ್ತು ನಾವು ಯಶಸ್ವಿಯಾಗುತ್ತೇವೆ ಪ್ರೊಫೆಸರ್ ರವೀಂದ್ರ ಗೆಟ್ಟು ನಮ್ಮ ಕೆಲಸದಲ್ಲಿ ಅವುಗಳನ್ನು ಸಂಶೋಧನೆಯಾಗಿ ತರುವಲ್ಲಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾನು ನಿಮ್ಮನ್ನು ಕುರಿತು ಮಾತನಾಡುತ್ತಿದ್ದೇನೆ ವಿದ್ಯಾರ್ಥಿಗಳು ಪದವಿ ಕಾರ್ಯಕ್ರಮವನ್ನು ನಡೆಸಿದಾಗ ಏನಾಗುತ್ತದೆ ಎಂದು ತಿಳಿದಿದೆ ಅವರು ಪದವಿ ಪಡೆದ ನಂತರ ಅರ್ಥ ಸಿವಿಲ್ ಇಂಜಿನಿಯರಿಂಗ್ ಉದ್ಯಮದೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ ನೀವು ಏನು ಮಾಡುತ್ತೀರಿ ಮತ್ತು ಉದ್ಯಮದ ಅತಿ ದೊಡ್ಡ ಭಾಗ ಅಥವಾ ನಿರ್ಮಾಣ ಉದ್ಯಮವು ಹುಡುಕುತ್ತದೆ ಆದ್ದರಿಂದ ನಮ್ಮಲ್ಲಿ ಹೆಚ್ಚಿನವರು ಅರ್ಥಮಾಡಿಕೊಂಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಸಿವಿಲ್ ಇಂಜಿನಿಯರುಗಳನ್ನು ಸಾಮಾನ್ಯ ಸಾರ್ವಜನಿಕರಿಗೆ ಬಹುಶಃ ಅದರ ಬಗ್ಗೆ ತಿಳಿದಿರದಂತಹ ಇತರ ಕೈಗಾರಿಕೆಗಳು ನೀವು ನಮಗೆ ತಿಳಿಸುವಂತಹ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಇದೆಯೇ ರವೀಂದ್ರ ಗೆಟ್ಟು ನಮ್ಮ ದೇಶದಲ್ಲಿ ನಮ್ಮ ಹೆಚ್ಚಿನ ಪಿಎಚ್ಡಿ ವಿದ್ಯಾರ್ಥಿಗಳು ಬೋಧನೆಯಲ್ಲಿ ಹೋಗುತ್ತಾರೆ ರವೀಂದ್ರ ಗೆಟ್ಟು ನಮಗೆ ನಾವು 90 ಅಥವಾ ಹೆಚ್ಚಿನ ಪಿಎಚ್ಡಿ ವಿದ್ಯಾರ್ಥಿಗಳು ಬೋಧನೆ ನಡೆಸುತ್ತಿದ್ದಾರೆ ಎಂದು ನಾನು ಹೇಳುತ್ತೇನೆ ನಮ್ಮ ಎಂಎಸ್ ಮತ್ತು ಎಂ ಟೆಕ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದವರು ಉದ್ಯಮಕ್ಕೆ ಹೋಗುತ್ತಾರೆ ಆದ್ದರಿಂದ ಅವರು ರಚನಾತ್ಮಕ ವಿನ್ಯಾಸಕಾರರಿಗೆ ತಯಾರಿಸುವ ರಾಸಾಯನಿಕದಿಂದ ಹೊರಟಿದ್ದಾರೆ ನಾವು ವ್ಯವಹರಿಸುವಾಗ ಏನೇ ಇದ್ದರೂ ಉದ್ಯಮಕ್ಕೆ ಹೋಗುವ ಜನರು ಮತ್ತು ಪಿಹೆಚ್ಡಿಯ ಪರಿಭಾಷೆಯಲ್ಲಿ ಅವರು ಬರುತ್ತಿದ್ದ ಪ್ರವೇಶವನ್ನು ಹೆಚ್ಚಾಗಿ ಬೋಧನೆ ಮಾಡುತ್ತಿದ್ದಾರೆ ಆದರೆ ಆಡಳಿತಕ್ಕೆ ಹೋಗುವ ವಿದ್ಯಾರ್ಥಿಗಳನ್ನು ನಾವು ಹೊಂದಿದ್ದೇವೆ ನಾವು ಐಎಎಸ್ ಐಇಎಸ್ಗೆ ಹೋಗುವ ಜನರನ್ನು ಹೊಂದಿದ್ದೇವೆ ಐಎಫ್ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ಗೆ ಹೋದ ವಿದ್ಯಾರ್ಥಿಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಕೆಲವು ಸಿವಿಲ್ ಎಂಜಿನಿಯರಿಂಗ್ ಅವರು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತಿದ್ದಾರೆಂದು ತೋರುತ್ತದೆ ಅವುಗಳು ಆಡಳಿತಕ್ಕೆ ಬಂದಾಗ ಅವುಗಳು ಉಪಯುಕ್ತವಾಗುತ್ತವೆ ಎಂದು ಅವರು ಭಾವಿಸುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ತುಂಬಾ ಒಳ್ಳೆಯದು ಆದ್ದರಿಂದ ಈ ಹೆಚ್ಚಿನ ತತ್ತ್ವಚಿಂತನೆಯ ಪ್ರಶ್ನೆಗೆ ಬಂದ ಪ್ರಾಪಂಚಿಕ ಪ್ರಶ್ನೆಗಳು ಈಗ ಸ್ವಲ್ಪ ದೂರ ಇರಬಹುದು ವಿದ್ಯಾರ್ಥಿಗಳು ತಮ್ಮ ಪದವಿಯ ಕಾರ್ಯಕ್ರಮವನ್ನು ಅವಲಂಬಿಸಿ 2 ವರ್ಷ 3 ವರ್ಷ 5 ವರ್ಷಗಳು ಎಂದು ಹೇಳಬಹುದು ಅವರು ಸಂಶೋಧನೆ ಮತ್ತು ಇನ್ನಿತರ ಕಲಿಕೆಯ ಶಿಕ್ಷಣದ ವಿವಿಧ ಹಂತಗಳ ಮೂಲಕ ಹೋಗುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಸಲಹೆಗಾರರನ್ನು ಭೇಟಿ ಮಾಡಬೇಕಾದ ಆವರ್ತನ ಮತ್ತು ನೀವು ಅವರ ಇನ್ಫಾರ್ಕ್ಷನ್ಗೆ ಕೆಲವು ಇನ್ಪುಟ್ಗಳನ್ನು ಯಾವ ವಿದ್ಯಾರ್ಥಿಗಳಿಗೆ ನೀಡಬಹುದು ಮತ್ತು ಆ ಮಾರ್ಗದರ್ಶಕರು ಮತ್ತು ಅವರ ಪಿಎಚ್ಡಿ ಕೋರ್ಸ್ ಮೂಲಕ ವಿದ್ಯಾರ್ಥಿಯು ಹೇಗೆ ಇರಬೇಕು ಎಂಬುದನ್ನು ನೀವು ಏನು ಆಲೋಚಿಸುತ್ತೀರಿ ರವೀಂದ್ರ ಗೆಟ್ಟು ಜೆನೆರಿಕ್ ಉತ್ತರವನ್ನು ನೀಡಲು ಇದು ಕಷ್ಟವಾದ ಪ್ರಶ್ನೆಯಾಗಿದೆ ಪ್ರೊಫೆಸರ್ ರವೀಂದ್ರ ಗೆಟ್ಟು ಅವರು ಅಗತ್ಯವಾದಷ್ಟು ಮಾರ್ಗದರ್ಶಿಗಳನ್ನು ಪೂರೈಸಬೇಕು ಎಂದು ನಾನು ಹೇಳುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ರವೀಂದ್ರ ಗೆಟ್ಟು ಈಗ ವಾರಕ್ಕೊಮ್ಮೆ ನಾನು ಹೆಬ್ಬೆರಳಿನ ನಿಯಮದಂತೆ ಯೋಚಿಸುತ್ತೇನೆ ರವೀಂದ್ರ ಗೆಟ್ಟು ವಾರಕ್ಕೊಮ್ಮೆ ಸಾಕಷ್ಟು ಒಳ್ಳೆಯದು ವಿದ್ಯಾರ್ಥಿಗಳು ಪ್ರತಿ ದಿನವೂ ಅವರು ಏನು ಮಾಡಬೇಕೆಂದು ಕೇಳುವುದು ನನಗೆ ಇಷ್ಟವಿಲ್ಲ ರವೀಂದ್ರ ಗೆಟ್ಟು ಮತ್ತು ಅವರ ಸ್ವಾತಂತ್ರ್ಯವನ್ನು ಅದು ತೋರಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಮತ್ತು ಮಾರ್ಗದರ್ಶಿ ಕೂಡ ಇದನ್ನು ಮಾಡಬಾರದು ಎಂದು ನಾನು ಭಾವಿಸುತ್ತೇನೆ ಆದರೆ ಒಂದು ವಾರದಲ್ಲಿ ಕನಿಷ್ಠ ಒಂದು ಉತ್ತಮ ಆವರ್ತನ ಮತ್ತು ವಾರದ ಅಂತ್ಯದಲ್ಲಿ ಪ್ರಮೇಯವನ್ನು ಸರಿಪಡಿಸಿದಾಗ ನಾನು ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ರವೀಂದ್ರ ಗೆಟ್ಟು ಈಗ ಈ ಸಂವಾದವು ಗುಂಪುಗಳಾಗಿರಬಹುದು ನಾನು ಪ್ರತಿ ವಾರ ಇಡೀ ಗುಂಪಿನ ಸಂಶೋಧನಾ ಸಭೆಯನ್ನು ಹೊಂದಿರುವ ಮನಸ್ಸಿನಂತಹ ಸಂಶೋಧನಾ ಗುಂಪುಗಳು ನನಗೆ ತಿಳಿದಿದೆ ಆದ್ದರಿಂದ ಸಂವಹನವು ಗುಂಪಿನಲ್ಲಿರಬಹುದು ಅಥವಾ ಒಂದೊಂದಾಗಿರಬಹುದು ರವೀಂದ್ರ ಗೆಟ್ಟು ಮಾರ್ಗದರ್ಶಿ ಅವಲಂಬಿಸಿ ನಾನು ವಿದ್ಯಾರ್ಥಿಗಳು ಹೇಳುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಈ ಪ್ರಶ್ನೆಯೊಂದಿಗೆ ನಾವು ಮುಚ್ಚಬಹುದು ನಿಮ್ಮ ಇಲಾಖೆಯಲ್ಲಿ ಮಹತ್ವಾಕಾಂಕ್ಷಿ ಸಂಶೋಧನಾ ವಿದ್ಯಾರ್ಥಿಗೆ ಯಾವ ಸಲಹೆಯನ್ನು ನೀಡುವುದು ರವೀಂದ್ರ ಗೆಟ್ಟು ಸರಿ ನಾನು ಹೇಳುವ ಅತ್ಯಂತ ಪ್ರಮುಖ ವಿಷಯವೆಂದರೆ ವಿದ್ಯಾರ್ಥಿಗಳು ತಮ್ಮ ಸಮಗ್ರ ಪರೀಕ್ಷೆಯಲ್ಲಿ ಅಥವಾ ಸಂಶೋಧನಾ ಪ್ರಸ್ತಾಪದಲ್ಲಿ ನಿಮ್ಮ ಪ್ರಬಂಧವು ಜಗತ್ತನ್ನು ಉತ್ತಮ ಸ್ಥಳವಾಗಿ ಮಾಡಲು ಹೇಗೆ ಹೋಗುತ್ತದೆ ಎಂದು ಭಾವಿಸುತ್ತೇನೆ ಮುಖ್ಯವಾಗಿ ಪ್ರಬಂಧವು ಹೇಗೆ ನಡೆಯುತ್ತಿದೆ ಎಂದು ನಾವು ಯೋಚಿಸುವುದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ನಂಬುವಂತೆ ನಿರೀಕ್ಷಿಸುತ್ತಿರುತ್ತಾರೆ ಸಮಸ್ಯೆಯನ್ನು ನಂಬುತ್ತಾರೆ ಮತ್ತು ದ್ರಾವಣದಲ್ಲಿ ನಂಬಿಕೆ ಇಡುತ್ತೇವೆ ಮತ್ತು ನಾವು ಪರಿಹರಿಸಲು ಹೋಗುತ್ತೇವೆ ಎಂಬುದನ್ನು ತಿಳಿದುಕೊಳ್ಳಿ ಆದ್ದರಿಂದ ಇದು ವಿದ್ಯಾರ್ಥಿಗಳು ಕೆಲವೊಮ್ಮೆ ಅಚ್ಚರಿಯಿಂದ ಸೆಳೆಯಲ್ಪಡುವ ವಿಷಯ ಪ್ರೊಫೆಸರ್ ರವೀಂದ್ರ ಗೆಟ್ಟು ನಾನು ನನ್ನ ಗುರುಗಳ ಬಳಿ ಮಾತನಾಡುತ್ತಿದ್ದಾಗ ಇದು ಮತ್ತೆ ಬರುತ್ತದೆ ನಾನು ಬಹಳ ರೋಮಾಂಚನಕಾರಿ ಸಮಸ್ಯೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಭಾವಿಸಿದ್ದೆ ಮತ್ತು ನಾನು ಪಿಎಚ್ಡಿಗಾಗಿ ಅರ್ಜಿ ಸಲ್ಲಿಸುತ್ತಿರುವಾಗ ಯಾರಾದರೂ ನನ್ನನ್ನು ಕೇಳಿ ನೀವು ಏನು ಮಾಡುತ್ತಿದ್ದೀರಿ ಬಳಕೆ ಏನು ಮತ್ತು ನಾನು ನನ್ನ ಸಲಹಾಕಾರನ ಬಳಿಗೆ ಹೋಗಿದ್ದೇನೆ ಮತ್ತು ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಎಂದು ಕೇಳಿದ್ದೇನೆ ನಾನು ಇದನ್ನು ಎಲ್ಲಿ ಅನ್ವಯಿಸಬಹುದು ಆದ್ದರಿಂದ ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳುತ್ತೇನೆ ಮತ್ತು ನಾನು ಅವರಿಗೆ ಹೇಳುವುದೇನೆಂದರೆ ಕೆಲವು ರೀತಿಯಲ್ಲಿ ಪರಿಣಾಮ ಬೀರಲು ಮತ್ತು ಅದನ್ನು ಅರ್ಥಮಾಡಿಕೊಳ್ಳಲು ಕೆಲಸ ಮಾಡುವ ವಿಷಯದ ಬಗ್ಗೆ ಸಮಸ್ಯೆಯನ್ನು ತೆಗೆದುಕೊಳ್ಳಿ ಮತ್ತು ನಾನು ಅದನ್ನು ಹೆಚ್ಚು ಆಹ್ಲಾದಕರಗೊಳಿಸುತ್ತೇನೆ ಮತ್ತು ಅದು ಉತ್ತಮ ಮಾರ್ಗವಾಗಿದೆ ಪ್ರೊಫೆಸರ್ ರವೀಂದ್ರ ಗೆಟ್ಟು ಖಂಡಿತವಾಗಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ಪ್ರೊಫೆಸರ್ ಗೆಟ್ಟಿಗೆ ಧನ್ಯವಾದಗಳು ರವೀಂದ್ರ ಗೆಟ್ಟು ಖಚಿತವಾಗಿ ಪ್ರತಾಪ್ ಹರಿಡೋಸ್ ನಮ್ಮೊಂದಿಗೆ ಸೇರಿದಕ್ಕಾಗಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಸಂತೋಷ ರವೀಂದ್ರ ಗೆಟ್ಟು ಧನ್ಯವಾದಗಳು ಪ್ರತಾಪ್ ಪ್ರತಾಪ್ ಹರಿಡೋಸ್ ಧನ್ಯವಾದಗಳು